ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಮುಂದುವರಿದ ಭಾಗ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ನಾವು ಐಸೊಮೆಟ್ರಿಕ್ ಪ್ರಕ್ಷೇಪಣಗಳನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ನಾವು ಮಾಡ್ಯೂಲ್ ಸಂಖ್ಯೆ 6 ರಲ್ಲಿದ್ದೇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಸಮಾನಾಂತರ ಪ್ರಕ್ಷೇಪಗಳು ಮತ್ತು ದೃಷ್ಟಿಕೋನ ಪ್ರಕ್ಷೇಪಗಳು ಎಂಬ ವಿಭಿನ್ನ ರೀತಿಯ ಪ್ರೊಜೆಕ್ಷನ್ತಂತ್ರಗಳನ್ನು ನೋಡಿದ್ದೇವೆ ಇದರಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು ಓರೆಯಾದ ಪ್ರಕ್ಷೇಪಗಳು ಮತ್ತು ದೃಷ್ಟಿಕೋನ ಪ್ರಕ್ಷೇಪಣಗಳನ್ನು ಗಮನಿಸಿದ್ದೇವೆ ಅಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳ ಭಾಗವಾಗಿರುವ ಆಕ್ಸಾನೊಮೆಟ್ರಿಕ್ ಪ್ರಕ್ಷೇಪಗಳೊಂದಿಗೆ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಡೈಮೆಟ್ರಿಕ್ ಮತ್ತು ಟ್ರಿಮೆಟ್ರಿಕ್ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ನಂತರ ನಾವು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಡೈಮೆಟ್ರಿಕ್ ಪ್ರೊಜೆಕ್ಷನ್ ಮತ್ತು ಇಳಿಜಾರಿನ ಕೋನಗಳ ಪ್ರಕಾರ ಟ್ರಿಮೆಟ್ರಿಕ್ ಪ್ರೊಜೆಕ್ಷನ್ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎರಡೂ ಬದಿಗಳಲ್ಲಿ ಅದು ಸಮಾನವಾಗಿದ್ದರೆ ಮತ್ತು 30 ಡಿಗ್ರಿನೊಂದಿಗೆ ಕ್ಯೂಬಾಯ್ಡ್ ಷಡ್ಭುಜಾಕೃತಿಯಂತೆ ಕಾಣುತ್ತದೆ ಇದನ್ನು ನಾವು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಎಂದು ಕರೆಯುತ್ತೇವೆ ಡೈಮೆಟ್ರಿಕ್ ಪ್ರಕ್ಷೇಪಗಳಲ್ಲಿ ನಾವು 30 ಡಿಗ್ರಿಗಳಿಗಿಂತ ಕಡಿಮೆ ಇರುವ ವಿಭಿನ್ನ ಕೋನಗಳನ್ನು ಹೊಂದಿದ್ದೇವೆ ಇಲ್ಲಿ ಅದು 15 ಡಿಗ್ರಿ ಆಗಿರುತ್ತದೆ ಮತ್ತು ಟ್ರಿಮೆಟ್ರಿಕ್ನಲ್ಲಿ ನಾವು ವಿಭಿನ್ನ ಮೂರು ಕೋನಗಳನ್ನು ಹೊಂದಿದ್ದೇವೆ ಮತ್ತು 30 ಡಿಗ್ರಿಗಿಂತ ಕಡಿಮೆ ಮತ್ತು 30 ಡಿಗ್ರಿಗಿಂತ ಹೆಚ್ಚಿನದನ್ನು ಹೊಂದಿದ್ದೇವೆ ಅಂತಹ ರೀತಿಯ ಪ್ರಕ್ಷೇಪಣಗಳನ್ನು ನಾವು ಟ್ರೈಮೆಟ್ರಿಕ್ ಪ್ರಕ್ಷೇಪಗಳು ಎಂದು ಕರೆಯುತ್ತೇವೆ ಇಂದಿನ ತರಗತಿಯಲ್ಲಿ ಈ ಐಸೊಮೆಟ್ರಿಕ್ ಪ್ರಕ್ಷೇಪಣಗಳನ್ನು ಸೆಳೆಯಲು ಆಯತಾಕಾರದ ಪೆಟ್ಟಿಗೆಯನ್ನು ನಿರ್ದಿಷ್ಟ ಸಮತಲದಲ್ಲಿ ಮಲಗಿದ್ದರೆ ಅದನ್ನು ನಿರ್ದಿಷ್ಟವಾಗಿ ಆಯತವನ್ನು ಹೇಗೆ ಮಾಡಬೇಕೆಂದು ನಾವು ಹಂತ ಹಂತವಾಗಿ ಕಲಿಯಲಿದ್ದೇವೆ ಅದನ್ನು ಐಸೊಮೆಟ್ರಿಕ್ ಪ್ರಕ್ಷೇಪಗಳ ಮೂಲಕ ಹೇಗೆ ದೃಶ್ಯೀಕರಿಸಬಹುದೆಂದು ಆದ್ದರಿಂದ ನಾವು ಒಂದು ಆಯತದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ನಾವು 30 mm ಅಗಲ ಮತ್ತು 50 mm ಉದ್ದದ ಆಯತವನ್ನು ಹೊಂದಿದ್ದೇವೆ ಮೂಲೆಯ ಬಿಂದುಗಳನ್ನು A B C ಮತ್ತು D ಎಂದು ಹೆಸರಿಸೋಣ ಈಗ ಈ ಆಯತಕ್ಕೆ ಪ್ರಕ್ಷೇಪಣಗಳನ್ನು ಹೊಂದಲು ನಾವು ಬಯಸುತ್ತೇವೆ ಮೊದಲನೆಯದು ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಮೂರು ವಿಭಿನ್ನ ರೀತಿಯ ಪ್ರಕ್ಷೇಪಗಳು ನಾವು ಬಲಗೈ ಲಂಬ ಮುಖ ಎಂದು ಕರೆಯುವುದು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಎಡಗೈ ಲಂಬ ಮುಖ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಮತ್ತು ಆ ಸಮತಲ ಮುಖದ ಮೇಲಿನ ನೋಟ ಈಗ ಈ ಪ್ರಕ್ಷೇಪಗಳನ್ನು ಹಂತ ಹಂತವಾಗಿ ನೋಡೋಣ ಐಸೊಮೆಟ್ರಿಕ್ ಪ್ರಕ್ಷೇಪಗಳಲ್ಲಿ ಮೊದಲು ನಾವು ಈ ಐಸೊಮೆಟ್ರಿಕ್ ಅಕ್ಷವನ್ನು ನಿರ್ಮಿಸಬೇಕಾಗಿದೆ ಅಲ್ಲಿ ಉದ್ದಗಳನ್ನು ನಿಜವಾದ ಪ್ರಮಾಣದ ಆಧಾರದ ಮೇಲೆ ಅಳೆಯಬಹುದು ಆದ್ದರಿಂದ ಅದನ್ನು ಮಾಡಲು ನಾವು ಮೊದಲು ಈ ಬಲಗೈ ಲಂಬ ಮುಖವನ್ನು ಕಲಿಯಲಿದ್ದೇವೆ ಉದಾಹರಣೆಗೆ ನಾನು ಆಯತವನ್ನು ಹೊಂದಿದ್ದರೆ ಮತ್ತು ಅದನ್ನು ಸ್ವಲ್ಪ ಇಳಿಜಾರಿನ ಬಲ ದಿಕ್ಕಿನಿಂದ ನೋಡಲು ಬಯಸಿದರೆ ಆ ಆಯತವು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಬಲಗೈ ಲಂಬ ಮುಖದ ವಿಷಯ ಎಂದು ಕರೆಯುತ್ತೇವೆ ಆದ್ದರಿಂದ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ತಿಳಿಯಲು ಬಲಗೈಯಿಂದ ಗಮನಿಸಲು ಸ್ವಲ್ಪ ಕೈ ಅನ್ನು ತಿರುಗಿಸಬೇಕಾಗುತ್ತದೆ ಆದ್ದರಿಂದ ನಾವು ಮಾಡಬೇಕಾದುದು ಮೊದಲು ಸಮತಲ ರೇಖೆಯನ್ನು ನಿರ್ಮಿಸಿ 30 ಡಿಗ್ರಿ ರೇಖೆಯನ್ನು ಎಳೆಯಿರಿ ಏಕೆಂದರೆ ಐಸೊಮೆಟ್ರಿಕ್ ಪ್ರಕ್ಷೇಪಗಳಿಗೆ 30 ಡಿಗ್ರಿ ರೇಖೆಯು ಇಳಿಜಾರಿನ ರೇಖೆಯು ಬಹಳ ಮುಖ್ಯ ಈಗ ಎಬಿ ಉದ್ದ ಏನೇ ಇರಲಿ ಅದೇ ಉದ್ದವು ಈ ಐಸೊಮೆಟ್ರಿಕ್ ಪ್ಲೇನ್ ನಿರ್ಮಾಣದಲ್ಲಿ ಎ ಮತ್ತು ಬಿ ಎಂದು ಗುರುತಿಸುತ್ತದೆ ಆದ್ದರಿಂದ ಇದನ್ನು ಎ ಬಿ ಎಂದು ಕರೆಯಿರಿ ಏಕೆಂದರೆ ನಾವು ಅದನ್ನು ಐಸೊಮೆಟ್ರಿಕ್ ಅಕ್ಷದ ನಿಜವಾದ ಉದ್ದಗಳಲ್ಲಿ ಚಿತ್ರಿಸುತ್ತಿದ್ದೇವೆ ಈಗ A ಇಂದ ಲಂಬವಾಗಿ ಮೇಲಕ್ಕೆ ಬಿಡಬೇಕು ಅದೇ ರೀತಿ B ಯಿಂದ C ಗೆ ಲಂಬವಾಗಿ ಬಿಡಿ ಸಮಾನಾಂತರ ಎಬಿ ರೇಖೆಗೆ B ಗೆ C ಅಂತರವನ್ನು ಹೊಂದಿರುವ BC ಮತ್ತು ಇನ್ನೊಂದು BC ಲಂಬವಾದ ರೇಖೆಯನ್ನು ಎಳೆಯಿರಿ ಅದರ ಮೇಲೆ ಈ ಆಯತದಲ್ಲಿ ನಾವು ಹೊಂದಿರುವ ಯಾವುದೇ BC ಉದ್ದವನ್ನು ಐಸೊಮೆಟ್ರಿಕ್ ವೀಕ್ಷಣೆಯಲ್ಲೂ ಸಹ ಒಂದೇ ಉದ್ದವನ್ನು ಹೊಂದಿರುತ್ತದೆ ನಂತರ ಈ ಡ್ರಾಫ್ಟರ್ ಅನ್ನು ಈ ಕೆಂಪು ರೇಖೆಗೆ ಸಮಾನಾಂತರವಾಗಿ ಬಳಸಿ ಈ ಲಂಬವಾದ A ಈ ರೇಖೆಯ ಮೂಲಕ ಹಾದುಹೋಗುವ C ರೇಖೆಯನ್ನು ಎಳೆಯಿರಿ ಈ ರೇಖೆಯು ಈ ಸಮತಲ ರೇಖೆಯನ್ನು ಡಿ ಎಂದು ಕರೆಯುತ್ತದೆ ಆದ್ದರಿಂದ ಈಗ ನಾವು ಎಬಿಸಿಡಿ ಅಂಶಗಳನ್ನು ಹೊಂದಿದ್ದೇವೆ ಮತ್ತು ಇದು ಮೊದಲ ಐಸೊಮೆಟ್ರಿಕ್ ವೀಕ್ಷಣೆಯಾಗಿದೆ ಏಕೆಂದರೆ ನಾವು ಬಲಗೈ ಲಂಬ ಮುಖದಿಂದ ಅದನ್ನು ಗಮನಿಸಬೇಕು ಅಂತೆಯೇ ನಾವು ಎಡಗೈ ಲಂಬ ಮುಖವನ್ನು ನಿರ್ಮಿಸೋಣ ಅದಕ್ಕಾಗಿ ನಾವು ಮೊದಲು ಅದೇ ವಿಧಾನವನ್ನು ಅನುಸರಿಸೋಣ ಮೊದಲು ನಾವು ಸಮತಲ ರೇಖೆಯನ್ನು ಸೆಳೆಯುತ್ತೇನೆ ನಂತರ B ಗೆ ಸಂಬಂಧಿಸಿದಂತೆ ಇಳಿಜಾರಾದ ರೇಖೆಯನ್ನು ಎಳೆಯುತ್ತೇವೆ ಆದ್ದರಿಂದ ಈ ಅಸ್ಥಿರಗಳನ್ನು ಹೆಸರಿಸಿ ಇದು A ಇದು B C ಮತ್ತು ಇದು D ಎಂದು ಭಾವಿಸಲಾಗಿದೆ AB ಅಂತರವು ಏನೇ ಇರಲಿ 30 ಡಿಗ್ರಿ ರೇಖೆಯನ್ನು ಎಳೆಯಿರಿ ಮತ್ತು ನಾವು ಅದೇ AB ದೂರವನ್ನು ಹೊಂದಿದ್ದೇವೆ AB ಎಂದು ಗುರುತಿಸಿ ಲಂಬ ರೇಖೆಯನ್ನು ಹೆಸರಿಸಿ ಅದೇ ರೀತಿ AD ಉದ್ದ ಏನೇ ಇರಲಿ ಲಂಬ ರೇಖೆಯನ್ನು ಬಿಡಿ ನಮಗೆ ಅದೇ AD ಉದ್ದವಿದೆ ಅದನ್ನು ಸಂಪರ್ಕಿಸಲು AB ಸಾಲಿಗೆ ಸಮಾನಾಂತರ ರೇಖೆಯನ್ನು ಎಳೆಯಿರಿ ಎಡಗೈ ಲಂಬ ಮುಖದಲ್ಲಿ ನಾವು ಐಸೊಮೆಟ್ರಿಕ್ ನೋಟವನ್ನು ನಿರ್ಮಿಸುವ ವಿಧಾನ ಇದು ಅದು ಸಮತಲ ಮುಖದ ಉನ್ನತ ನೋಟವಾಗಿದ್ದರೆ ನಾವು ಏನು ಮಾಡಲಿದ್ದೇವೆ ಸಮತಲವಾಗಿರುವ ರೇಖೆಯನ್ನು ಎಳೆಯಿರಿ ಇಳಿಜಾರಾದ ರೇಖೆಯನ್ನು 30 ಡಿಗ್ರಿ ಇನ್ನೊಂದು ಇಳಿಜಾರಿನ ರೇಖೆಯನ್ನು 30 ಡಿಗ್ರಿ ಎಳೆಯಿರಿ AB ಉದ್ದ ಏನೇ ಇರಲಿ B ಮತ್ತು CD ಯಿಂದ ಅದೇ AD ಉದ್ದದ ರೇಖೆಯನ್ನು ಡ್ರಾಪ್ ಮಾಡಿ ಆದ್ದರಿಂದ ಮೇಲಿನ ದೃಷ್ಟಿಕೋನದಿಂದ ನಾವು ಆ ರೀತಿಯಲ್ಲಿ ಐಸೊಮೆಟ್ರಿಕ್ ನೋಟವನ್ನು ನಿರ್ಮಿಸುತ್ತೇವೆ ಈಗ ತ್ರಿಕೋನವನ್ನು ಹೇಗೆ ನಿರ್ಮಿಸುವುದು ಮತ್ತು ಆ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಯಾವುವು ಎಂದು ನೋಡೋಣ ತ್ರಿಕೋನವು AB ಆಗಿರಬಹುದು ಬಹುಶಃ ಕೆಲವು ಇಳಿಜಾರಿನ ಕೋನಗಳೊಂದಿಗೆ ನೀಡಲಾಗುತ್ತದೆ ಇದು 30 ಘಟಕಗಳ ಮೂಲವನ್ನು ಹೊಂದಿದೆ ಮತ್ತು ಒಂದು ಕೋನವು ಈ ಭಾಗದಲ್ಲಿ 45 ಡಿಗ್ರಿ ಇನ್ನೊಂದು ಕೋನವು 60 ಡಿಗ್ರಿ ಈ ತ್ರಿಕೋನವನ್ನು ನಾವು ಅದನ್ನು ಐಸೊಮೆಟ್ರಿಕ್ ನೋಟದಲ್ಲಿ 30 ಡಿಗ್ರಿಗಳಷ್ಟು ಬೇಸ್ನೊಂದಿಗೆ ದೃಶ್ಯೀಕರಿಸುವ ರೀತಿಯಲ್ಲಿ ತಿರುಗಿಸಲು ಬಯಸುತ್ತೇವೆ ಈ ರೀತಿಯ ಯಾವುದೇ ವಸ್ತುಗಳ ಮೊದಲ ಹೆಜ್ಜೆ ಈ ವಸ್ತುಗಳನ ಆಯತವನ್ನು ಹೇಗೆ ಸೆಳೆಯುವುದು ಎಂದು ನಿಮಗೆ ತಿಳಿದಿದ್ದರೆ ಅದೇ ರೀತಿ ನಾವು ಇತರ ಬಿಂದುಗಳನ್ನು ಅಳೆಯುತ್ತೇವೆ ಮತ್ತು ಆ ಆಯತದೊಂದಿಗೆ ಜೋಡಿಸಿ ಅದನ್ನು ತಿರುಗಿಸುತ್ತೇವೆ ಅದು ನಾವು ಜನಪ್ರಿಯವಾಗಿ ಕರೆಯುವ ಬಾಕ್ಸ್ ವಿಧಾನ ಸುಲಭ ಮಾರ್ಗವಾಗಿದೆ ಆದ್ದರಿಂದ ಮೊದಲು ಆಯತ ಸೆಳೆಯಲು ABCD ರೇಖೆಗಳು ಈ ತ್ರಿಕೋನವನ್ನು ಈ ಆಯತದಲ್ಲಿ ಸುತ್ತುವರಿಯುತ್ತವೆ ಈಗ ಈ ಸಂಪೂರ್ಣ ಆಯತವನ್ನು ಆ 30 ಡಿಗ್ರಿ ರೇಖೆಯೊಂದಿಗೆ ಸಮಾನಾಂತರ ಚತುರ್ಭುಜವಾಗಿ ತಿರುಗಿಸಬೇಕಾಗಿದೆ ಆದ್ದರಿಂದ ನಾವು AB ಆಯತವನ್ನು ಹೇಗೆ ನಿರ್ಮಿಸಿದ್ದೇವೆ B ಲಂಬ ರೇಖೆಯಿಂದ ಈಗ ಬಲ ಮುಖಕ್ಕಾಗಿ AB ಪಾಯಿಂಟ್ಗಳನ್ನು ಪತ್ತೆ ಮಾಡಿ 30 ಡಿಗ್ರಿ ರೇಖೆಯನ್ನು ಎಳೆಯಿರಿ ಆದ್ದರಿಂದ B ಸಹ ಲಂಬ ರೇಖೆ A ಯಿಂದ ಲಂಬ ರೇಖೆ ಮತ್ತು AB ಗೆ ಸಮಾನಾಂತರವಾಗಿ ಈ ಆಯತವನ್ನು BC ದೂರದಲ್ಲಿ ಸೆಳೆಯಿರಿ ಆದ್ದರಿಂದ ಆ ಆಯತವನ್ನು ಹೇಗೆ ನಿರ್ಮಿಸುವುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಅನುಸರಿಸಿದ ಹಂತಗಳು AB AD ಸಾಲುಗಳು ನಂತರ BC ರೇಖೆಗಳು ಮತ್ತು ನಂತರ CD ಸಾಲುಗಳನ್ನು ನಾವು ನಿರ್ಮಿಸುತ್ತೇವೆ ಈಗ ಪಾಯಿಂಟ್ 1 ರಿಂದ ತ್ರಿಕೋನಕ್ಕಾಗಿ ನಾವು ಅದನ್ನು ಆಯತದ ಮೇಲೆ ಕಂಡುಹಿಡಿಯಬೇಕು ಮತ್ತು ಆ ಆಯತದ ಮೇಲೆ C ನಿಂದ 1 ರ ಅಂತರ ಎಷ್ಟು ಆ ದೂರವನ್ನು ಆರಿಸಿ ಅದೇ ರೀತಿ CD ಸಾಲಿನಲ್ಲಿ C 1 ಅನ್ನು ಪತ್ತೆ ಮಾಡಿ ಆದ್ದರಿಂದ ನಿಮ್ಮ ದಿಕ್ಸೂಚಿ ಅಥವಾ ವಿಭಾಜಕವನ್ನು ಬಳಸಿ ಆ ಉದ್ದವನ್ನು ಇಲ್ಲಿಗೆ ವರ್ಗಾಯಿಸಿ ನಂತರ ಆ ಬಿಂದುವನ್ನು 1 ಎಂದು ಕರೆಯಿರಿ ನಮಗೆ 1 ಪಾಯಿಂಟ್ ಮತ್ತು AB ಪಾಯಿಂಟ್ಗಳು ತಿಳಿದ ನಂತರ ನಾವು ಅದರೊಂದಿಗೆ ಸೇರಬಹುದು ಐಸೊಮೆಟ್ರಿಕ್ ವೀಕ್ಷಣೆಯನ್ನು ನಾವು ನಿರ್ಮಿಸಬಹುದು ಅಂತೆಯೇ ಐಸೊಮೆಟ್ರಿಕ್ ಸಮತಲಗಳಲ್ಲಿ ಎಡ ಬದಿಯ ಮುಂಭಾಗದ ನೋಟವನ್ನು ಹೊಂದಲು ನಾವು ಬಯಸಿದರೆ ಮೊದಲು ಸಮತಲ ರೇಖೆಯನ್ನು ಎಳೆಯಿರಿ ನಾವು ಆ ದಿಕ್ಕಿನಲ್ಲಿ ತಿರುಗುತ್ತಿರುವ ಒಂದು ಬಿಂದು ಆದ್ದರಿಂದ 30 ಡಿಗ್ರಿ ವರ್ಗಾವಣೆ AB ಉದ್ದವನ್ನು ಇಲ್ಲಿ ಎಳೆಯಿರಿ ಉಳಿದ ಆಯತ BC ರೇಖೆಗಳನ್ನು ಲಂಬವಾಗಿ AD ರೇಖೆಗಳನ್ನು ಸಹ ಲಂಬವಾಗಿ ನಿರ್ಮಿಸಿ ಅವುಗಳನ್ನು ಎಳೆಯಿರಿ 1 ರಿಂದ C ಉದ್ದವನ್ನು ಇಲ್ಲಿಗೆ ವರ್ಗಾಯಿಸಿ ಒಬ್ಬರು D 1 ಉದ್ದವನ್ನು ಅದೇ ರೀತಿಯಲ್ಲಿ ವರ್ಗಾಯಿಸಬಹುದು ನಾವು D 1 ಅನ್ನು ಹೇಗೆ ವರ್ಗಾಯಿಸುತ್ತೇವೆ ಎಂಬುದರ ಮೂಲಕ ನಾವು ಅದನ್ನು ಅಲ್ಲಿಗೆ ವರ್ಗಾಯಿಸಬಹುದು ಎಲ್ಲಾ 1 C ಉದ್ದವನ್ನು ನಾವು ವರ್ಗಾಯಿಸಬಹುದು ಒಮ್ಮೆ ನಾವು ಈ ಪಾಯಿಂಟ್ 1 ಅನ್ನು ಹೊಂದಿದ್ದೇವೆ ಈಗ ತ್ರಿಕೋನವನ್ನು ನಿರ್ಮಿಸಲು A 1 B ಸೇರಿಕೊಳ್ಳಿ ಈಗ ಅದನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಅದನ್ನು ಉನ್ನತ ದೃಷ್ಟಿಯಲ್ಲಿ ಹೊಂದಲು ಬಯಸುತ್ತೇವೆ ಆದ್ದರಿಂದ ಅಕ್ಷದಲ್ಲಿ ಒಂದು ನಮಗೆ ಐಸೊಮೆಟ್ರಿಕ್ ಅಕ್ಷ ಅಗತ್ಯವಿದೆ ಆದ್ದರಿಂದ ಇದರರ್ಥ AB ರೇಖೆಯನ್ನು ಐಸೊಮೆಟ್ರಿಕ್ ಅಕ್ಷಗಳಲ್ಲಿ ಒಂದಾಗಿ ಬಳಸಿ ಅದನ್ನು ನಾವು ನಿರ್ಮಿಸಬಹುದು ಉನ್ನತ ನೋಟಕ್ಕಾಗಿ ನಮಗೆ ಇನ್ನೂ ಒಂದು ಐಸೊಮೆಟ್ರಿಕ್ ಅಕ್ಷದ ಅಗತ್ಯವಿರುತ್ತದೆ ಆ ಉದ್ದೇಶಕ್ಕಾಗಿ AD ಸಾಲುಗಳನ್ನು ಬಳಸಿ ಆದ್ದರಿಂದ AB ಮತ್ತು AD ನಾವು ಸಮಾನ ಕೋನಗಳನ್ನು ಮಾಡಲು ಹೋಗುವ ರೀತಿಯಲ್ಲಿ ತಿರುಗುತ್ತಿದ್ದೇವೆ ಆದ್ದರಿಂದ ನಾವು ಅದನ್ನು ನೋಡೋಣ ಮೊದಲಿಗೆ ನಾವು 30 ಡಿಗ್ರಿ ರೇಖೆಯನ್ನು ಸೆಳೆಯುತ್ತೇವೆ ಅಂತೆಯೇ ಇನ್ನೂ 30 ಡಿಗ್ರಿ ರೇಖೆಯ ಹೆಸರನ್ನು ಸೆಳೆಯಿರಿ ಅದು ವರ್ಗಾವಣೆ AD ಉದ್ದ ಅಂತೆಯೇ ಈ ಸಮತಲಗಳಲ್ಲಿ AB ಉದ್ದವನ್ನು ವರ್ಗಾಯಿಸಿ ಒಮ್ಮೆ ನಾವು B ಮತ್ತು D ಈ ಅಂಶಗಳನ್ನು ತಿಳಿದಿದ್ದೇವೆ ಎಂದು ವರ್ಗಾಯಿಸುತ್ತೇವೆ ಈಗ AB ರೇಖೆಗೆ ಸಮಾನಾಂತರವಾಗಿ BC ದೂರದಲ್ಲಿ ಇನ್ನೂ ಒಂದು ರೇಖೆಯನ್ನು ಎಳೆಯಿರಿ ಆದ್ದರಿಂದ ನಮಗೆ ಪಾಯಿಂಟ್ C ಇದೆ ಈಗ 1 ರಿಂದ C ಉದ್ದವನ್ನು C ಯಿಂದ 1 ಕ್ಕೆ ವರ್ಗಾಯಿಸಿ ಇದು ಮುಗಿದ ನಂತರ ಮೇಲಿನ ನೋಟದಲ್ಲಿ ಪಾಯಿಂಟ್ A B ಮತ್ತು 1 ಅನ್ನು ಸಂಪರ್ಕಿಸಿ ನಮ್ಮಲ್ಲಿ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಇರುತ್ತದೆ ಆದ್ದರಿಂದ ಈ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಬಗ್ಗೆ ನೀವು ವಸ್ತುವನ್ನು ಹೊಂದಿದ್ದರೆ ನೀವು ತಿರುಗಿಸುತ್ತಿದ್ದರೆ ಅದು ಎರಡೂ ಸಮತಲಗಳ ಮೇಲೆ ಸಮಾನ ಕೋನಗಳನ್ನು ಹೊಂದುತ್ತದೆ ಮತ್ತು ಈ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ನಾವು ನಿರ್ಮಿಸಬೇಕಾದ ಮಾರ್ಗವಾಗಿದೆ ಇದು ಯಾವುದೇ ಸಂಕೀರ್ಣ ವಸ್ತುವಾಗಿರಬಹುದು ಆದರೆ ಮೊದಲು ಒಂದು ಆಯತದಲ್ಲಿ ಐಸೊಮೆಟ್ರಿಕ್ ಅಕ್ಷಗಳಲ್ಲಿ ಒಂದನ್ನು 30 ಡಿಗ್ರಿಗಳೊಂದಿಗೆ ಗುರುತಿಸಬೇಕಾದ ಆಯತವನ್ನು ತಿರುಗಿಸಿ ನಂತರ ಒಂದು ರೀತಿಯ ರೇಖೆಗಳು ಮತ್ತು ಅದನ್ನು ವರ್ಗಾಯಿಸಲು ನಾವು ಬಯಸುವ ಬಿಂದುಗಳನ್ನು ಪತ್ತೆ ಮಾಡಿ ಈ ಆಯತದ ನಿಜವಾದ ಉದ್ದಗಳನ್ನು ಲಂಬ ರೇಖೆಗಳನ್ನು ಸಮಾನಾಂತರವಾಗಿ ವರ್ಗಾಯಿಸುತ್ತದೆ ಆದ್ದರಿಂದ ಪೆಂಟಗನ್ನ ಬಿಂದುಗಳು 1 2 3 4 ಮತ್ತು 5 ನಾವು ಅದನ್ನು ಈ ಸಮಾನಾಂತರ ಚತುರ್ಭುಜ ABCD ಸಮಾನಾಂತರ ಚತುರ್ಭುಜಕ್ಕೆ ವರ್ಗಾಯಿಸಬೇಕಾಗಿದೆ ಉದಾಹರಣೆಗೆ A 1 ಸಾಲು ಅದನ್ನು ಗುರುತಿಸುತ್ತೇವೆ ಆದ್ದರಿಂದ ಮೊದಲ ಬಿಂದು ಮಾಡಲಾಗುತ್ತದೆ ನಂತರ ಯಾವುದೇ B 2 ಉದ್ದ ಅಥವಾ A 2 ಉದ್ದಗಳು ಅದೇ ಉದ್ದವನ್ನು ನಾವು A ನಿಂದ 1 2 ರವರೆಗೆ ಬಳಸುತ್ತೇವೆ ಅದೇ ರೀತಿ ಮೊದಲು ನಾವು A 1 A 2 ಉದ್ದವನ್ನು B ಮತ್ತು 3 ಅನ್ನು ಪತ್ತೆ ಮಾಡುತ್ತೇವೆ B 3 ಉದ್ದವು ನಮಗೆ ಒಂದೇ B 3 ಅನ್ನು ಹೊಂದಿರುತ್ತದೆ C 4 C ಯಿಂದ 4 ಒಂದೇ ಉದ್ದದವರೆಗೆ ನಾವು ಅದನ್ನು ಪತ್ತೆ ಮಾಡುತ್ತೇವೆ ನಂತರ A 5 ನಾವು ಮುಗಿದ ನಂತರ ಅದನ್ನು ಪತ್ತೆ ಮಾಡುತ್ತೇವೆ ಈ ಸಾಲುಗಳನ್ನು ನಾವು ರೇಖೆಗಳೊಂದಿಗೆ ಸೇರಿಸಿದ್ದೇವೆ ಈಗ AB ಯನ್ನು ಅಡ್ಡಲಾಗಿ 30 ಡಿಗ್ರಿ ಇಳಿಜಾರಿನ ರೇಖೆಯೊಂದಿಗೆ ತಿರುಗಿಸುವುದನ್ನು ನಾವು ಅದನ್ನು ಪೂರೈಸಿದ ನಂತರ ಬಲಭಾಗದ ಇತರ ಮುಂಭಾಗದ ನೋಟ ಎಡಭಾಗದ ನೋಟ 1 ನೇ ಪಾಯಿಂಟ್ 2 ನೇ ಪಾಯಿಂಟ್ 3 ನೇ 4 ನೇ 5 ನೇ ಪಾಯಿಂಟ್ಗಳನ್ನು ಸೂಕ್ತ ಉದ್ದಗಳನ್ನು ಆ ರೀತಿಯಲ್ಲಿ ವರ್ಗಾಯಿಸುವ ಮೂಲಕ ಕಂಡುಹಿಡಿಯಬಹುದು ಮೇಲಿನ ನೋಟಕ್ಕಾಗಿ ಆಯತವು ಎರಡೂ ಬದಿಗಳಲ್ಲಿ 30 ಡಿಗ್ರಿ ಸಮಾನ ಕೋನಗಳನ್ನು ಮಾಡಬೇಕು ಆದ್ದರಿಂದ ನಾವು AB ರೇಖೆಗಳು 30 ಡಿಗ್ರಿಗಳನ್ನು ಮಾಡುವ ರೀತಿಯಲ್ಲಿ ತಿರುಗುತ್ತೇವೆ ಮತ್ತು ಅದೇ ರೀತಿ AD ಲೈನ್ ಸಹ 30 ಡಿಗ್ರಿಗಳನ್ನು ಮಾಡುತ್ತದೆ ಆದ್ದರಿಂದ AD ಉದ್ದದ ಅದೇ AD ಉದ್ದವನ್ನು ನಾವು ಇಲ್ಲಿ ಪತ್ತೆ ಮಾಡುತ್ತೇವೆ ಅದೇ ರೀತಿ AB ಉದ್ದವನ್ನು ನಾವು ಪತ್ತೆ ಮಾಡುತ್ತೇವೆ ಅದು ಮುಗಿದ ನಂತರ ನಾವು ಈ ಆಯತವನ್ನು ನಿರ್ಮಿಸಬಹುದು ನಂತರ A 1 B 2 B 3 C 4 and D 5 ಉದ್ದಗಳನ್ನು ಸೂಕ್ತವಾಗಿ ವರ್ಗಾಯಿಸಬಹುದು ಆದ್ದರಿಂದ ನಾವು 1 ನೇ 2 ನೇ 3 ನೇ 4 ನೇ 5 ನೇ ಅಂಶಗಳನ್ನು ಸೇರುತ್ತೇವೆ ಎಂದು ಪೆಂಟಗನ್ ಅನ್ನು ಉನ್ನತ ವೀಕ್ಷಣೆಯಲ್ಲಿ ಪಡೆಯುತ್ತೇವೆ ವಲಯಕ್ಕಾಗಿ ಅದನ್ನು ಹೇಗೆ ಮಾಡಬೇಕೆಂದು ನಾವು ಅದನ್ನು ಕಲಿಯೋಣ ವೃತ್ತವನ್ನು ಆಯತದಲ್ಲಿ ಸುತ್ತುವರಿಯುವುದು ಮೊದಲ ಹಂತವಾಗಿದೆ ಈಗ ಎಲ್ಲಿದ್ದರೂ ವೃತ್ತದೊಂದಿಗೆ ವಿಭಾಗಿಸುವುದು ಅವುಗಳನ್ನು 3 4 5 ಅಂಶಗಳು ಎಂದು ಹೆಸರಿಸಿ ಈಗ ಈ AB ರೇಖೆಯನ್ನು 30 ಡಿಗ್ರಿ ವರ್ಗಾವಣೆ ಉಳಿದ CD ರೇಖೆಗಳೊಂದಿಗೆ ಹೇಗೆ ನಿರ್ಮಿಸುವುದು ಎಂದು ನಾವು ನೋಡಿದ್ದೇವೆ ಇದರಿಂದಾಗಿ ನಾವು ಈ ABCD ಆಯತವನ್ನು ಹೊಂದಿದ್ದೇವೆ ಈಗ CD ಮತ್ತು AD ಗಾತ್ರದ 3 ಮತ್ತು 4 ರ ಮಧ್ಯದ ಬಿಂದುಗಳನ್ನು ಪಡೆಯಿರಿ ಆದ್ದರಿಂದ CD ಪಾಯಿಂಟ್ 3 DA ಯಿಂದ ಪಾಯಿಂಟ್ 4 ಈ ಬಿಂದುಗಳನ್ನು ಈ ರೋಂಬಸ್ಗೆ ವರ್ಗಾಯಿಸಬೇಕಾಗುತ್ತದೆ ಆ ಉದ್ದೇಶಕ್ಕಾಗಿ ನಾವು ಮಾಡುವ ವಿಧಾನವೆಂದರೆ ಈ ಆಯತದ ಮೇಲೆ C ಗೆ 3 ರ ಅಂತರವನ್ನು ಅಳೆಯಿರಿ ಏಕೆಂದರೆ ನಾವು ಈಗಾಗಲೇ C ಅನ್ನು ಗುರುತಿಸಿದ್ದೇವೆ ಈಗ ನಿಮ್ಮ ದಿಕ್ಸೂಚಿ ವಿಭಾಜಕಗಳನ್ನು ಬಳಸಿ ಮೂರು ಬಿಂದುಗಳನ್ನು ಗುರುತಿಸಲು ಇಲ್ಲಿ 3 C ಮತ್ತು 3 C ಈ ರೋಂಬಸ್ನಲ್ಲಿ ಪರಸ್ಪರ ಸಮಾನವಾಗಿರುತ್ತದೆ ಅಂತೆಯೇ D 4 ಅಥವಾ A 4 ಅಂತರವು ಅದನ್ನು A ಮತ್ತು 4 ಅಂಶಗಳಿವೆ 4 ಮತ್ತು 3 ಎಂದು ಗುರುತಿಸುತ್ತದೆ ಅದು ಮುಗಿದ ನಂತರ B ಗೆ C ಗೆ ಒಂದು ಸಾಲಿನ ಮೂಲಕ ಸೇರಿಕೊಳ್ಳಿ ಅದೇ ರೀತಿ B 2 4 ಅನ್ನು ಒಂದು ಸಾಲಿನ ಮೂಲಕ ಸೇರಿಕೊಳ್ಳಿ ಮತ್ತು ವಿಭಾಗಿಸುವುದು ನಡೆಯುವಲ್ಲೆಲ್ಲಾ ಕರ್ಣೀಯ ರೇಖೆಯನ್ನು A to C ಗೆ ಸೇರಿಕೊಳ್ಳಿ ಆ ಹಂತವನ್ನು 2 ಮತ್ತು 1 ಎಂದು ಕರೆಯಿರಿ ಪಾಯಿಂಟ್ ಅದೇ ರೀತಿ B ಅನ್ನು ಮೂರನೇ ಬಿಂದುವಿಗೆ ಸೇರಿಕೊಳ್ಳಿ ಅದು ಕರ್ಣೀಯ ಆ ಅಂಶಗಳನ್ನು 1 ಮತ್ತು 2 ಎಂದು ಕರೆಯುತ್ತದೆ 1 ಮತ್ತು 2 ಅನ್ನು ಕೇಂದ್ರಗಳಾಗಿ ಬಳಸಿ ಆದ್ದರಿಂದ ಆ 1 ಮತ್ತು 2 ಗಳನ್ನು ಕೇಂದ್ರಗಳಾಗಿ ಬಳಸುವುದರಿಂದ ಉದ್ದ 1 3 ಅನ್ನು ಅಳೆಯಿರಿ ನಂತರ ಅಲ್ಲಿಗೆ ಹಾದುಹೋಗುವ ರೀತಿಯಲ್ಲಿ ರೇಖೆಯನ್ನು ಎಳೆಯಿರಿ 1 ಕೇಂದ್ರವಾಗಿ 1 3 ತ್ರಿಜ್ಯವಾಗಿ ಬಿಂದುವನ್ನು ವಿಭಾಗಿಸುವ ನಯವಾದ ರೇಖೆಯನ್ನು ಎಳೆಯಿರಿ 3 ಮತ್ತು 4 ಅನ್ನು ಸಂಪರ್ಕಿಸಲು ನಾವು B ಅನ್ನು ಹೇಗೆ ಸ್ಥಾಪಿಸಿದ್ದೇವೆ ಅದೇ ರೀತಿ D ಯಿಂದ ಆ ತುದಿಗೆ ಮತ್ತು ಈ ಅಂತ್ಯಕ್ಕೆ ಸಹ ನಿರ್ಮಿಸಬಹುದು 5 ಅಂಶಗಳು 5 ಮತ್ತು 6 ಅಂಶಗಳನ್ನು ಟ್ರ್ಯಾಕ್ ಮಾಡಿ ಆದ್ದರಿಂದ ವೃತ್ತ ಕಂಸವು ಅದನ್ನು ಸೆಳೆಯುತ್ತದೆ ಎಂದು ನಮಗೆ ತಿಳಿದ ನಂತರ ಅದೇ ರೀತಿ 2 ಅನ್ನು ಕೇಂದ್ರವಾಗಿ ಬಳಸುವುದರಿಂದ 6 ರ ಮೂಲಕ ಹಾದುಹೋಗುವ ಮತ್ತೊಂದು ಚಾಪವನ್ನು ಸೆಳೆಯಿರಿ ಆದ್ದರಿಂದ ನಿಮ್ಮ ವಲಯವು ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿ ದೀರ್ಘವೃತ್ತವಾಗಿ ಪರಿವರ್ತಿಸುತ್ತದೆ ಅಂತೆಯೇ ನಾವು ಎಡಭಾಗದ ನೋಟವನ್ನು ಬಯಸಿದರೆ ಅದೇ ಪ್ರಕ್ರಿಯೆಯನ್ನು ನಾವು ಪುನರಾವರ್ತಿಸುತ್ತೇವೆ ಆ ಸಮಾನಾಂತರ ಚತುರ್ಭುಜವನ್ನು ನಿರ್ಮಿಸುತ್ತೇವೆ ಹಾರಿಜಾನ್ 30 ಡಿಗ್ರಿ ರೇಖೆಯನ್ನು ಮಾಡುತ್ತದೆ ಈ ರೀತಿಯಾಗಿ AB ಪಾಯಿಂಟ್ಗಳನ್ನು ಪತ್ತೆ ಮಾಡಿ ನಮ್ಮ ಆಯತವನ್ನು ವರ್ಗಾಯಿಸಿ ಮತ್ತು ಉಳಿದ ದೀರ್ಘವೃತ್ತವನ್ನು ನಿರ್ಮಿಸಿ ಆದ್ದರಿಂದ ನಾವು ಆ ಪರಿಹಾರವನ್ನು ನೋಡೋಣ ಆದ್ದರಿಂದ ABCD ವರ್ಗಾವಣೆಯನ್ನು ಈ ಡೇಟಾ ಪಾಯಿಂಟ್ಗಳನ್ನು 3 4 ಮತ್ತು 5 6 ಕೇಂದ್ರಗಳು 2 ಮತ್ತು 1 ಪತ್ತೆ ಮಾಡಿ ತ್ರಿಜ್ಯವನ್ನು ಬಳಸಿ ಅವುಗಳನ್ನು ಕಂಸಗಳ ಮೂಲಕ ವಲಯಗಳಾಗಿ ಸೇರಿಕೊಳ್ಳುತ್ತದೆ ಉನ್ನತ ನೋಟಕ್ಕಾಗಿ AB ಲೈನ್ 30 ಡಿಗ್ರಿಗಳನ್ನು ಮಾಡುತ್ತದೆ BC ರೇಖೆಯು 30 ಡಿಗ್ರಿಗಳನ್ನು ಸಮಾನಾಂತರ ಚತುರ್ಭುಜವನ್ನು ನಿರ್ಮಿಸುತ್ತದೆ ನಂತರ B ಯಿಂದ ಈ ಮೂರನೇ ಬಿಂದುವಿಗೆ ಅದೇ ರೀತಿ B ಈ ಆಯತದಿಂದ 3 ಮತ್ತು 4 ಪಾಯಿಂಟ್ಗಳನ್ನು ವರ್ಗಾಯಿಸುವ ಮೂಲಕ ನಾಲ್ಕನೇ ಬಿಂದುವಿಗೆ ಈ ತಕ್ಷಣದ ಕೇಂದ್ರಗಳನ್ನು 1 2 ನಿರ್ಮಿಸಿ ನಂತರ ಈ ದೀರ್ಘವೃತ್ತವನ್ನು ಪಡೆಯಲು ಚಾಪಗಳನ್ನು ನಯವಾದ ಚಾಪಗಳ ಮೂಲಕ ಸಂಪರ್ಕಿಸಿ ಆದ್ದರಿಂದ ಐಸೊಮೆಟ್ರಿಕ್ ವೀಕ್ಷಣೆಗಳಲ್ಲಿ ನಿಮ್ಮ ವಲಯವನ್ನು ನೀವು ತಿರುಗಿಸಿದಾಗ ಅದು ದೀರ್ಘವೃತ್ತದಂತೆ ಕಾಣುತ್ತದೆ ಮತ್ತು ಮುಂದಿನ ತರಗತಿಯಲ್ಲಿ ಘನ ವಸ್ತುಗಳಿಗೆ ಈ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ಹೇಗೆ ಮಾಡಬೇಕೆಂದು ನಾವು ಕಲಿಯುತ್ತೇವೆ